ಮ್ಯಾಗ್ನೆಟ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪರಿಹರಿಸುವುದು ಈ ಉಪನ್ಯಾಸದಲ್ಲಿ ನಾವು ಈಗ ವಿಭಿನ್ನ ಸಂದರ್ಭಗಳಲ್ಲಿ ಕಾಂತೀಯ ಕ್ಷೇತ್ರವನ್ನು ಪರಿಹರಿಸುವತ್ತ ಗಮನ ಹರಿಸಲಿದ್ದೇವೆ ನಮ್ಮ ಕೈಯಲ್ಲಿರುವ ಉಪಕರಣಗಳು B ಇದು ಕಾಂತೀಯ ಕ್ಷೇತ್ರವಾಗಿದೆ ಅದು 0 B0 ನಾವು ಸಹಾಯಕ ಕ್ಷೇತ್ರ H ಅನ್ನು ಸಹ ಹೊಂದಿದ್ದೇವೆ ಇದು Hjfree ನಮ್ಮಲ್ಲಿರುವ ಹೆಚ್ಚುವರಿ ಮಾಹಿತಿಯೆಂದರೆ ನಾವು H ಅನ್ನು ವ್ಯಾಖ್ಯಾನಿಸಿರುವ ಎಲ್ಲಾ ರೀತಿಯಲ್ಲಿ B ಎಂಬುದು 0HM ಗೆ ಸಮನಾಗಿರುತ್ತದೆ B 0HM ಮತ್ತು ಪ್ರಶ್ನೆಯೆಂದರೆ ನಾವು ನೀಡಿದ ಫ್ರೀ ಕರೆಂಟ್ ಮ್ಯಾಗ್ನೆಟೈಸೇಶನ್ಗಾಗಿ B ಅನ್ನು ಪಡೆಯಲು ಈ ಸಮೀಕರಣಗಳನ್ನು ಹೇಗೆ ಬಳಸುವುದು ಆದ್ದರಿಂದ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಎಂಬುದರ ಆಧಾರದ ಮೇಲೆ ನಾವು ವಿಭಿನ್ನ ತಂತ್ರಗಳನ್ನು ಬಳಸುತ್ತೇವೆ ನಮಗೆ ತಿಳಿದಿರುವ ಒಂದು ವಿಷಯವೆಂದರೆ B04πdVjr×r rr r3 ಎಂದು ನೀಡಲಾಗಿದೆ ಇದನ್ನು ವೆಕ್ಟರ್ ಕ್ಷೇತ್ರದಿಂದ ಕೂಡ ಲೆಕ್ಕ ಹಾಕಬಹುದು ಈಗ ನಾವು ವಿಭಿನ್ನ ಸನ್ನಿವೇಶಗಳನ್ನು ನೋಡೋಣ ಮತ್ತು ಕಾಂತಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ನಮ್ಮ ಹಿಂದಿನ ಜ್ಞಾನವನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ನೋಡೋಣ jfree0 ಆಗಿರುವ ಪರಿಸ್ಥಿತಿಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂದು ಭಾವಿಸೋಣ ಹಾಗಾಗಿ jfree0 ಆಗಿದ್ದರೆ ಆ ಸಂದರ್ಭದಲ್ಲಿ ನಾನು ಯಾವಾಗಲೂ B 0 ಆಗಿರುತ್ತದೆ ಹೆಚ್ಚುವರಿಯಾಗಿ ನಾನು H0 ಹೊಂದಲಿದ್ದೇನೆ ಮತ್ತು B 0 ಆಗಿರುವುದರಿಂದ ಅದು H M ನ ಗೆ ಕಾರಣವಾಗುತ್ತದೆ ಜೊತೆಗೆ M ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಇದು ನನಗೆ M ಸಮಾನವಾಗಿರುತ್ತದೆ ಹಾಗಾಗಿ ನಾನು 2 ಸಮೀಕರಣಗಳನ್ನು ಹೊಂದಿದ್ದೇನೆ H ಗಾಗಿ ಈ ಪರಿಸ್ಥಿತಿಯಲ್ಲಿ jfree0 H0 ಮತ್ತು H M ಆಗಿದೆ ಇದು ಸ್ಥಾಯೀವಿದ್ಯುತ್ತಿನ ಪರಿಸ್ಥಿತಿಯನ್ನು ಹೋಲುತ್ತದೆ ಅಲ್ಲಿ ನಾನು E0 ಅನ್ನು ಹೊಂದಿದ್ದೆ ಮತ್ತು E ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಫ್ರೀ ಕರೆಂಟ್ ಇಲ್ಲದ ಈ ಸಂದರ್ಭದಲ್ಲಿ ನಾನು ಈ ಪ್ರಮಾಣವನ್ನು ಇಲ್ಲಿ ಕೆಲವು ರೀತಿಯ ಮ್ಯಾಗ್ನೆಟಿಕ್ ಚಾರ್ಜ್ ಎಂದು ಪರಿಗಣಿಸಬಹುದು ಮತ್ತು ಸಹಜವಾಗಿ ಈ ಪ್ರಮಾಣವು H0 ಆಗಿದೆ ಆದ್ದರಿಂದ ನಾನು ಈ H M ಅನ್ನು ಮ್ಯಾಗ್ನೆಟಿಕ್ ಚಾರ್ಜ್ ಎಂದು ಪರಿಗಣಿಸಿ ನಾನು ಡಿಸ್ಚಾರ್ಜ್ ನಿಂದಾಗಿ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತಿರುವಂತೆ ಲೆಕ್ಕಾಚಾರ ಮಾಡಬಹುದು ಕೇವಲ ಸಾದೃಶ್ಯವನ್ನು ಪೂರ್ಣಗೊಳಿಸಲು ಈ ಸಂದರ್ಭದಲ್ಲಿ ಇಲ್ಲದಿರುವುದರಿಂದ H ಅನ್ನು ಬರೆಯಲು ನಾನು ಏನು ಮಾಡಬಹುದು Mrr r3r rdV ಆಗಿದೆ ನಾವು ವಿದ್ಯುತ್ ಕ್ಷೇತ್ರವನ್ನು ಬರೆಯುವಂತೆಯೇ ಮತ್ತು ಆದ್ದರಿಂದ ಕೆಲವು ರೀತಿಯ ಸಮ್ಮಿತಿ ಇರುವ ಸಂದರ್ಭಗಳಲ್ಲಿ ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು H ಅನ್ನು ಲೆಕ್ಕಾಚಾರ ಮಾಡುವುದು ತುಂಬಾ ಸುಲಭ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಉದಾಹರಣೆ ಒಂದು ನಾನು ಉದ್ದವಾದ ಬಾರ್ ಮ್ಯಾಗ್ನೆಟ್ ಅನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಅದರ ಉದ್ದವು L ಮತ್ತು ತ್ರಿಜ್ಯ a ಅಂದರೆ L ಅಥವಾ ನಾನು L ಅನ್ನು ಸರಿಯಾಗಿ ಮಾಡೋಣ ಒಟ್ಟು ಉದ್ದವು L L ಆಗಿದೆ a ಗಿಂತ ಹೆಚ್ಚು ಆದ್ದರಿಂದ ನಾನು ಫ್ರಿಂಜ್ ಪರಿಣಾಮಗಳನ್ನು ನಿರ್ಲಕ್ಷಿಸಬಹುದು ಮತ್ತು ಇದು ಅದರ ಉದ್ದಕ್ಕೂ ಮ್ಯಾಗ್ನೆಟೈಸೇಶನ್ M ಅನ್ನು ಒಯ್ಯುತ್ತದೆ jfree0 ಆಗಿರುವುದರಿಂದ ನಾನು H0 ಗೆ ಸಮನಾಗಿರುತ್ತದೆ ಮತ್ತು M ಗೆ ಸಮಾನವಾಗಿದೆ ಈ ಸಂದರ್ಭದಲ್ಲಿ M ಏನಾಗಲಿದೆ ಎಂದು ನೋಡೋಣ M ಮ್ಯಾಗ್ನೆಟೈಸೇಶನ್ ಉದ್ದದ ಉದ್ದಕ್ಕೂ ನಿರ್ದಿಷ್ಟ ಮೌಲ್ಯವನ್ನು ಹೊಂದಿದೆ ಮತ್ತು ಈ ದಿಕ್ಕಿನಲ್ಲಿ 0 ಆಗಿದೆ ಆದ್ದರಿಂದ ಇದು ಸೀಮಿತ ಮೌಲ್ಯ M ಮತ್ತು 0 ನಾನು ಈ ದಿಕ್ಕನ್ನು z ಎಂದು ತೆಗೆದುಕೊಂಡರೆ ಲಂಬವಾಗಿ ಮೇಲಕ್ಕೆ ದಿಕ್ಕು M M z ಗೆ ಸಮನಾಗಿರುತ್ತದೆ ಮತ್ತು M z ಗೆ ಅನುಪಾತದಲ್ಲಿರುತ್ತದೆ ಎಂದು ನೀವು ನೋಡಬಹುದು ಈಗ ನಾವು ಕೆಲವು ಮೌಲ್ಯಗಳನ್ನು ಸರಿಪಡಿಸೋಣ ನಾವು ಕೆಳಗಿನ ಬಿಂದುವನ್ನು 0 ಗೆ ಸಮಾನವಾಗಿ ತೆಗೆದುಕೊಳ್ಳೋಣ ನಾವು ಮೇಲಿನ ಬಿಂದುವನ್ನು z L ಎಂದು ತೆಗೆದುಕೊಳ್ಳೋಣ ನಂತರ M Mδz LMδ ಗೆ ಸಮನಾಗಿರುತ್ತದೆ ನೀವು ಅದರ ಬಗ್ಗೆ ಹೆಚ್ಚು ಮನವರಿಕೆ ಮಾಡಲು ಬಯಸಿದರೆ ಇದು ಹಾಗೆ ಎಂದು ತೋರಿಸಲು ನಾನು ಗೌಸ್ ನಿಯಮವನ್ನು ಬಳಸಬಹುದು ಅದಕ್ಕಾಗಿ ನಾನು ಈ ಮೇಲಿನ ಮೇಲ್ಮೈಯನ್ನು ತೆಗೆದುಕೊಂಡು ಇಲ್ಲಿ ಸಣ್ಣ ಪೆಟ್ಟಿಗೆಯನ್ನು ಮಾಡುತ್ತೇನೆ ಮತ್ತು ಈ ಪೆಟ್ಟಿಗೆಯಲ್ಲಿ Mal ಅನ್ನು ಲೆಕ್ಕ ಹಾಕುತ್ತೇನೆ ಕೆಳಗಿನ ಮೇಲ್ಮೈ ವಿಸ್ತೀರ್ಣವು a ಆಗಿದ್ದರೆ ಮತ್ತು ಪೆಟ್ಟಿಗೆಯ ಉದ್ದವು l ಆಗಿದ್ದರೆ ಇದು Mal ಆಗಿರುತ್ತದೆ ಅಲ್ಲಿ a ಮತ್ತು l ಬಹಳ ಚಿಕ್ಕದಾಗಿದೆ ಮತ್ತು ಗೌಸ್ ಪ್ರಮೇಯದಿಂದ ಇದು M Ml ಗೆ ಸಮನಾಗಿರುತ್ತದೆ ಈಗ ಮೇಲಿನ ಮೇಲ್ಮೈಯಲ್ಲಿ M ಇಲ್ಲ ಆದ್ದರಿಂದ ಮೇಲಿನ ಮೇಲ್ಮೈಯಿಂದ ಇದು ನಿಮಗೆ 0 ನೀಡುತ್ತದೆ ಕೆಳಗಿನ ಮೇಲ್ಮೈಯಲ್ಲಿ d s ಹೊರಹೋಗುತ್ತಿದೆ ಆದ್ದರಿಂದ ಇದು M a ಆಗಿರುತ್ತದೆ ಅಡ್ಡ ಮೇಲ್ಮೈಗಳಲ್ಲಿ ಯಾವುದೇ ಕೊಡುಗೆ ಇಲ್ಲ ಆದ್ದರಿಂದ M ಮೇಲ್ಮೈಗೆ ಸಮಾನಾಂತರವಾಗಿರುತ್ತದೆ ನಾನು ಈ ಉದ್ದವನ್ನು ಹೊಂದಿದ್ದೇನೆ ಮತ್ತು ನಾನು ಸ್ವಲ್ಪ ವಿಭಿನ್ನವಾದ ಆಯಾಮದಲ್ಲಿ ಮಾಡುತ್ತಿದ್ದೇನೆ ಇದರಿಂದ ನೀವು ಅದನ್ನು ಸ್ಪಷ್ಟವಾಗಿ ನೋಡಬಹುದು ಮ್ಯಾಗ್ನೆಟೈಸೇಶನ್ ಕೆಳಕ್ಕೆ ಹೋಗುವ ಉದ್ದವಾದ ಬಾರ್ ಮ್ಯಾಗ್ನೆಟ್ ಉದ್ದಕ್ಕೂ M ಆಗಿರುತ್ತದೆ ಮತ್ತು ಆದ್ದರಿಂದ MMδz LMδ ಗೆ ಸಮನಾಗಿರುತ್ತದೆ ಮತ್ತು ಇದು ಯಾವುದಕ್ಕೆ ಸಮಾನವಾಗಿದೆ H ಗೆ ಸಮಾನವಾಗಿರುತ್ತದೆ ಅದು ನಂತರ Mδz LMδ ಗೆ ಸಮಾನವಾಗಿರುತ್ತದೆ ಮತ್ತು H0 ಎಂದು ನನಗೆ ತಿಳಿದಿದೆ ಇದು ಹೀಗಿದೆ M ಮೇಲ್ಮೈ ಚಾರ್ಜ್ನಲ್ಲಿರುವಂತೆ M ಮೇಲ್ಮೈ ಚಾರ್ಜ್ನಂತೆ ಆದ್ದರಿಂದ ನಾನು ಇಲ್ಲಿ ಏನೆಂದರೆ ಈ ಮ್ಯಾಗ್ನೆಟಿಕ್ ಬಾರ್ ಮ್ಯಾಗ್ನೆಟ್ ನ ಮೇಲಿನ ಮೇಲ್ಮೈ ನಿಮಗೆ ಇಷ್ಟವಾದಲ್ಲಿ ಧನಾತ್ಮಕ ಮ್ಯಾಗ್ನೆಟಿಕ್ ಚಾರ್ಜ್ ಮತ್ತು ಕೆಳಗಿನ ಭಾಗದಲ್ಲಿ ಋಣಾತ್ಮಕವಾಗಿರುತ್ತದೆ ಮತ್ತು ರಾಡ್ ಉದ್ದವು ತುಂಬಾ ದೊಡ್ಡದಾಗಿದೆ ಆದ್ದರಿಂದ ಇದು ವಾಸ್ತವದಲ್ಲಿ ಅದು ಸಣ್ಣ ಚಾರ್ಜ್ ಗಳಂತೆ ಮೇಲಕ್ಕೆ ಮತ್ತು ಕೆಳಕ್ಕೆ ತುಂಬಾ ತೆಳುವಾದ ರಾಡ್ ನಂತಿದ್ದರೆ ಮತ್ತು ಈ ಮೂಲಕ ಇಲ್ಲಿ ಪ್ರತಿನಿಧಿಸಲಾಗುತ್ತಿದೆ ಆದ್ದರಿಂದ Hinside 0 ಆಗಿರುತ್ತದೆ ಆದ್ದರಿಂದ ಇದು H ಒಳಗೆ 0 ಎಂದು ಸೂಚಿಸುತ್ತದೆ ಮತ್ತು ಆದ್ದರಿಂದ B H M ಗೆ ಸಮನಾಗಿರುತ್ತದೆ ಇದು ನಮ್ಮ ಹಿಂದಿನ ಲೆಕ್ಕಾಚಾರಕ್ಕೆ ಹೊಂದಿಕೆಯಾಗುತ್ತದೆ ಎಂಬುದನ್ನು ಗಮನಿಸಿ ಅಲ್ಲಿ ನಾವು ಈ ಬಾರ್ ಮ್ಯಾಗ್ನೆಟ್ ಅನ್ನು ಮೇಲ್ಮೈ ಪ್ರಸ್ತುತ k ಅನ್ನು ಒಯ್ಯುವಂತೆ ಪರಿಗಣಿಸಿದ್ದೇವೆ ಇದು n M ಆಗಿತ್ತು ಇದು ದಿಕ್ಕಿನಲ್ಲಿ M ಆಗಿತ್ತು ಆದ್ದರಿಂದ ಅದು ಸೊಲೀನಾಯ್ಡ್ ನಂತೆ ಆಯಿತು ಮತ್ತು ಅದು ನನಗೆ ಕ್ಷೇತ್ರವನ್ನು ನೀಡಿತು ಅದು M ಇದು ಒಂದೇ ಆಗಿರುತ್ತದೆ ಈ ಬಾರಿ ನಾವು ಬೇರೆ ತಂತ್ರವನ್ನು ಬಳಸುತ್ತೇವೆ ನಾವು ಆ ಸಹಾಯಕ ಕ್ಷೇತ್ರ H ಅನ್ನು ಬಳಸುತ್ತೇವೆ ನಾನು ಇನ್ನೊಂದು ಉದಾಹರಣೆಯನ್ನು ಮಾಡುತ್ತೇನೆ ನಾವು ನೀಡುತ್ತಿರುವ ಪ್ರಸಿದ್ಧ ಉದಾಹರಣೆ ಮತ್ತು ಇದು ಕಾಂತೀಯ ಕ್ಷೇತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ನಾನು ಹೇಳಿದೆ ಈ ಉದಾಹರಣೆಯಲ್ಲಿ ನಾನು ಮ್ಯಾಗ್ನೆಟೈಸೇಶನ್ ಹೊಂದಿರುವ ಈ ಕಾಂತೀಯ ಗೋಳವನ್ನು ತೆಗೆದುಕೊಳ್ಳುತ್ತೇನೆ ಇವು ದಿಕ್ಕುಗಳು ಇದು ಮ್ಯಾಗ್ನೆಟೈಸೇಶನ್ M ಮತ್ತೆ ಯಾವುದೇ ಫ್ರೀ ಕರೆಂಟ್ ಇಲ್ಲದಿರುವುದರಿಂದ ನಾನು H 0 ಹೊಂದಿದ್ದೇನೆ ಇದು ನನಗೆ H M ಅನ್ನು ನೀಡುತ್ತದೆ ಆದ್ದರಿಂದ M ನ ಈ M ಕಾಂತೀಯ ಮೇಲ್ಮೈ ಚಾರ್ಜ್ ನಂತೆ ಆಗುತ್ತದೆ ಎಂದು ನೀವು ಮತ್ತೆ ನೋಡುತ್ತೀರಿ ಈ ಸಂದರ್ಭದಲ್ಲಿ M ಲಂಬವಾದ ಮೇಲ್ಮೈಯಲ್ಲಿ ಘಟಕವನ್ನು ಹೊಂದಿದ್ದರೂ ಉದ್ದವು 0 ಆಗಿರುತ್ತದೆ ಆದ್ದರಿಂದ ಅಲ್ಲಿಂದ ಕೊಡುಗೆ 0 ನಾನು ಪಡೆಯುವ ಏಕೈಕ ಕೊಡುಗೆ ಒಳ ಮೇಲ್ಮೈಯಿಂದ ಅಲ್ಲಿ n ಒಳಕ್ಕೆ ಹೋಗುತ್ತದೆ ಆದ್ದರಿಂದ ಇದು ಈ ಪ್ರದೇಶ MdVM a ಆಗುತ್ತದೆ a ಈ ಬಾಕ್ಸ್ನ ವಿಸ್ತೀರ್ಣವಾಗಿದ್ದರೆ ಮತ್ತು ಅದು ನಿಮಗೆ ಇಷ್ಟವಾದಲ್ಲಿ M ಪ್ರದೇಶದ ಸಮಯ R ϵRϵ a ಎಂದು ಹೇಳೋಣ ಇದು M Mcosθ ಗೆ ಸಮಾನವಾಗಿದೆ ಎಂದು ಹೇಳುತ್ತದೆ ಆದ್ದರಿಂದ ನಾನು cosθ ಅನ್ನು M Mcosθδ ನಲ್ಲಿ ಬರೆಯಬಹುದು ಆದ್ದರಿಂದ H M ಎಂದು ನಾನು ಬರೆಯಬಹುದು ಇದು HMcosθδr R ಮತ್ತು ಇದು ಏನಾಗುತ್ತದೆ ಇದು R ಗೆ ಸಮಾನವಾದ ಸಣ್ಣ r ನಲ್ಲಿ ಮೇಲ್ಮೈ ಮೇಲಿನ ಮೇಲ್ಮೈ ಚಾರ್ಜ್ ನಂತೆ ಆಗುತ್ತದೆ ಮೇಲ್ಭಾಗದಲ್ಲಿ ಧನಾತ್ಮಕ ಮತ್ತು ಕೆಳಭಾಗದಲ್ಲಿ ಋಣಾತ್ಮಕ ಏಕೆಂದರೆ ಮೇಲ್ಭಾಗದಲ್ಲಿ cosθ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಇದು cosθ ಅವಲಂಬನೆಯೊಂದಿಗೆ ಮೇಲ್ಭಾಗದಲ್ಲಿ ಧನಾತ್ಮಕ ಚಾರ್ಜ್ ಮತ್ತು cosθ ಅವಲಂಬನೆಯೊಂದಿಗೆ ಕೆಳಭಾಗದಲ್ಲಿ ಋಣಾತ್ಮಕ ಆವೇಶದಂತೆ ಆಗುತ್ತದೆ ಮತ್ತು ನಾನು H ಅನ್ನು ಲೆಕ್ಕಾಚಾರ ಮಾಡುತ್ತಿದ್ದೇನೆ ಇದು ಹಿಂದಿನ ಸಮಸ್ಯೆಯಂತೆಯೇ ಆಗುತ್ತದೆ ಅಲ್ಲಿ ನಾವು z a ದಿಕ್ಕಿನಲ್ಲಿ ಧ್ರುವೀಕರಣವನ್ನು ಹೊಂದಿದ್ದೇವೆ ಇದು ನನಗೆ cosθ ವನ್ನು ಮೇಲ್ಮೈ ಚಾರ್ಜ್ ಆಗಿ ನೀಡುತ್ತದೆ ಮತ್ತು ಆದ್ದರಿಂದ H ಈ ದಿಕ್ಕಿನಲ್ಲಿರಲಿದೆ z ದಿಕ್ಕಿನಲ್ಲಿ ವಿರುದ್ಧವಾಗಿ ಮತ್ತು ಈ ಮೌಲ್ಯ ಏನು H ಆಗಲಿದೆ ನಾನು ಎಡಭಾಗದಲ್ಲಿ ಬರೆಯುತ್ತಿದ್ದೇನೆ ಆದ್ದರಿಂದ ನಾವು ಕಂಡುಕೊಂಡದ್ದು H ಎಂಬುದು M 3 ಆಗಿದೆ ಆದ್ದರಿಂದ B H M ಆಗಿರುತ್ತದೆ ಇದು ⅔ M ಆಗುತ್ತದೆ ಇದು ನಾವು ಹಿಂದೆಯೂ ಪಡೆದ ಉತ್ತರವಾಗಿದೆ ಇದನ್ನುsinθ ಅವಲಂಬನೆಯೊಂದಿಗೆ ಮೇಲ್ಮೈ ಪ್ರವಾಹವನ್ನು ಸಾಗಿಸುವ ಗೋಳವಾಗಿ ಪರಿಗಣಿಸುವ ಮೂಲಕ ಆದ್ದರಿಂದ ಈ ಉಪನ್ಯಾಸದಲ್ಲಿ ನೀವು ನೋಡುವುದು ಏನೆಂದರೆ ಉಚಿತ ಪ್ರವಾಹವಿಲ್ಲದ ಮತ್ತು ಕೇವಲ ಮ್ಯಾಗ್ನೆಟೈಸೇಶನ್ ಇರುವ ಸಂದರ್ಭದಲ್ಲಿ ನಾನು H ಗೆ ಸಮೀಕರಣವನ್ನು ಬರೆಯಬಹುದು ಅದು ಬೌಂಡ್ ಮ್ಯಾಗ್ನೆಟಿಕ್ ಚಾರ್ಜ್ನಿಂದ ಉಂಟಾಗುವ ವಿದ್ಯುತ್ ಕ್ಷೇತ್ರವಾಗಿದೆ M ನಾನು ತಂತ್ರವನ್ನು ಮತ್ತಷ್ಟು ತೆಗೆದುಕೊಳ್ಳಬಹುದು ಮತ್ತು ಅಂತಹ ಸಂದರ್ಭಗಳಲ್ಲಿ ಬರೆಯಬಹುದು ಅಲ್ಲಿ M ಗೆ ಸಮ ಮತ್ತು H0 H0 ಆಗಿದ್ದರೆ ನಾನು ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಅನ್ನು ವ್ಯಾಖ್ಯಾನಿಸಬಹುದು ಎಂದು ಅದು ತಕ್ಷಣವೇ ಹೇಳುತ್ತದೆ ಮತ್ತು ಆದ್ದರಿಂದ H M ಎಂದು ಬರೆಯಿರಿ ಇದು ನನಗೆ 2M Mಗೆ ಸಮನಾಗಿರುತ್ತದೆ ಇದು Magnetic ಪಾಯಿಸನ್ನ ಸಮೀಕರಣವಾಗಿದೆ ನಾನು ಗಡಿ ಸ್ಥಿತಿಯನ್ನು ಪರಿಹರಿಸಬಲ್ಲೆ ಅದರಿಂದ ನಾನು H ಮತ್ತು H ನಿಂದ B ಅನ್ನು ಪಡೆಯಬಹುದು